ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿನ ಕೆಲವು ಮೂಲಭೂತ ಸಮಸ್ಯೆಗಳನ್ನು ನಾವು ನೋಡಿದ್ದೇವೆ ಮತ್ತು ಕಾರ್ಯಗಳ ವೇಳಾಪಟ್ಟಿ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಂನ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ ಎಂದು ನಾವು ಚರ್ಚಿಸಿದ್ದೇವೆ ಏಕೆಂದರೆ ಅಪ್ಲಿಕೇಶನ್ನ ಗಡುವನ್ನು ಸೂಕ್ತ ಕಾರ್ಯಗಳ ವೇಳಾಪಟ್ಟಿಯ ಸಹಾಯದಿಂದ ಪೂರೈಸಲಾಗುತ್ತದೆ ಈಗ ನಾವು ಬಳಸುತ್ತಿರುವ ಕೆಲವು ವೇಳಾಪಟ್ಟಿಗಳನ್ನು ನೋಡಲು ಪ್ರಾರಂಭಿಸುತ್ತೇವೆ ನಾವು ಸರಳವಾದ ವೇಳಾಪಟ್ಟಿಯೊಂದಿಗೆ ಪ್ರಾರಂಭಿಸುತ್ತೇವೆ ಇದು ಸೈಕ್ಲಿಕ್ ಅಧಿಕಾರಿಗಳ ಹೆಸರಿನಿಂದ ಹೋಗುತ್ತದೆ ಸ್ಲೈಡ್ ಸಮಯ 0059 ನೋಡಿ ಸೈಕ್ಲಿಕ್ ಕಾರ್ಯನಿರ್ವಾಹಕರು ಸರಳವಾದ ನೈಜ ಸಮಯದ ಕಾರ್ಯಾಚರಣಾ ವ್ಯವಸ್ಥೆಗಳು ತೀವ್ರವಾದ ನಿರ್ಬಂಧವಿರುವ ಮತ್ತು ಪ್ರೊಸೆಸರ್ ಸಾಮರ್ಥ್ಯಗಳು 4 ಬಿಟ್ ಅಥವಾ 8 ಬಿಟ್ ಪ್ರೊಸೆಸರ್ ಆಗಿರಬಹುದು ಮತ್ತು ಮೆಮೊರಿ ತುಂಬಾ ಕಡಿಮೆ ಇರುವಂತಹ ಸರಳವಾದ ಎಂಬೆಡೆಡ್ ಅಪ್ಲಿಕೇಶನ್ಗಳಲ್ಲಿ ಇವುಗಳನ್ನು ನಡೆಸಲಾಗುತ್ತದೆ ಈ ಪರಿಸ್ಥಿತಿಯಲ್ಲಿ ಪೂರ್ಣ ಪ್ರಮಾಣದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸುವುದು ಕಷ್ಟ ಕಾರ್ಯಗಳು ಇಲ್ಲಿ ಸರಳವಾಗಿದೆ ಮತ್ತು ಆವರ್ತಕ ಸ್ವರೂಪದಲ್ಲಿರುತ್ತವೆ ಮತ್ತು ಈ ನೈಜ ಸಮಯದ ಚಕ್ರದ ಅಧಿಕಾರಿಗಳು ಮೂಲತಃ ಬಹಳ ಸಣ್ಣ ಕಾರ್ಯಕ್ರಮಗಳಾಗಿವೆ ಸೈಕ್ಲಿಕ್ ಎಕ್ಸಿಕ್ಯೂಟಿವ್ನ ಮೂಲ ರಚನೆ ಈ ಕೆಳಗಿನಂತಿರುತ್ತದೆ ಆರಂಭದಲ್ಲಿ ಸಿಸ್ಟಮ್ನೊಂದಿಗೆ ಪ್ರಾರಂಭಿಸಲು ಇದನ್ನು ವಿವಿಧ ನಿಯತಾಂಕಗಳನ್ನು ಹೊಂದಿಸಲಾಗಿರುವ ಸಿಸ್ಟಮ್ ಇನಿಶಿಯಲೈಸೇಶನ್ನೊಂದಿಗೆ ಪ್ರಾರಂಭಿಸಲಾಗುತ್ತದೆ ಮತ್ತು ನಂತರ ಟೈಮರ್ ಅಡಚಣೆಯನ್ನು ನೀಡುವ ಆವರ್ತಕ ಟೈಮರ್ ಇದೆ ಮತ್ತು ಇದು ಸೈಕ್ಲಿಕ್ ಎಕ್ಸಿಕ್ಯೂಟಿವ್ ಆಗಿದ್ದು ಅದು ಪ್ರೋಗ್ರಾಂಗೆ ಕರೆ ಪ್ರಾರಂಭಿಸುತ್ತದೆ ಅಥವಾ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸುತ್ತದೆ ಇದು ಡೇಟಾ ಇನ್ಪುಟ್ ಅಪ್ಲಿಕೇಶನ್ ಪ್ರಕ್ರಿಯೆ ಮತ್ತು ಡೇಟಾ output ಮತ್ತು ಮುಂದಿನ ಅವಧಿ ಬರುವವರೆಗೆ ಅದು ಕಾಯುತ್ತಲೇ ಇರುತ್ತದೆ ಇದು ಸರಳವಾದ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಇದು ಮೂಲತಃ ಒಂದು ಸಣ್ಣ ಕಾರ್ಯಕ್ರಮ ಅದರ ಕೆಲಸದ ಉದಾಹರಣೆಯೆಂದರೆ ಡೇಟಾ ಇನ್ಪುಟ್ ನಮ್ಮಲ್ಲಿ ತಾಪಮಾನ ನಿಯಂತ್ರಕವಿದೆ ಎಂದು ಭಾವಿಸೋಣ ತಾಪಮಾನ ನಿಯಂತ್ರಕದಲ್ಲಿ ಆರಂಭದಲ್ಲಿ ತಾಪಮಾನವನ್ನು ಸಂವೇದಕದಿಂದ ಓದಬೇಕು ಮತ್ತು ಇದು ಡೇಟಾ ಇನ್ಪುಟ್ ಎಂದು ಭಾವಿಸೋಣ ಮತ್ತು ಅದು ಮಿತಿಗಿಂತ ಕೆಳಗಿದೆಯೇ ಮಿತಿಗಿಂತ ಹೆಚ್ಚಿನದಾಗಿದೆ ಅಥವಾ ಅದು ಅಸಹಜ ಇತ್ಯಾದಿ ಎಂದು ನಾವು ಪರಿಶೀಲಿಸಬೇಕಾಗಿದೆ ಮತ್ತು ನಂತರ ನಾವು ಅದನ್ನು ಆಧರಿಸಿದ್ದೇವೆ ಪ್ರಸ್ತುತ ತಾಪಮಾನ ಓದುವಿಕೆಯನ್ನು ಪ್ರದರ್ಶನದಲ್ಲಿ ತೋರಿಸಲು ಬಯಸಬಹುದು ಅದು ಡೇಟಾ output ಮತ್ತು ನಂತರ ನಾವು ಮುಂದಿನ ಅಡಚಣೆಗಾಗಿ ಕಾಯುತ್ತೇವೆ ಮತ್ತು ಸೈಕ್ಲಿಕ್ ಎಕ್ಸಿಕ್ಯೂಟಿವ್ ಇಲ್ಲಿ ಅನಂತವಾಗಿ ಲೂಪ್ ಮಾಡುವುದನ್ನು ಮುಂದುವರಿಸುತ್ತೇವೆ ಪ್ರತಿ ಬಾರಿಯೂ ಕೆಲವು ಸರಳ ಪ್ರಕ್ರಿಯೆಗಳನ್ನು ಮಾಡುವ ಅಡ್ಡಿಪಡಿಸುವಿಕೆಗಾಗಿ ಕಾಯುತ್ತೇವೆ ಇದು ಅತ್ಯಂತ ಪ್ರಾಥಮಿಕ ಎಂಬೆಡೆಡ್ ಸಿಸ್ಟಮ್ಗಳಲ್ಲಿ ಚಾಲನೆಯಲ್ಲಿರುವ ಸರಳ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಈ ಆವರ್ತಕ ಅಧಿಕಾರಿಗಳಲ್ಲಿ ಯಾವುದೇ ಪ್ರೊಸೆಸರ್ಸಂಸ್ಕಾರಕಗಳಿಲ್ಲ ಇದು ಮೂಲತಃ ಚಾಲನೆಯಲ್ಲಿರುವ ಪ್ರೋಗ್ರಾಂ ಅನ್ನು ಒಳಗೊಂಡಿರುತ್ತದೆ ಒಂದು ಪ್ರೋಗ್ರಾಂ ಆರಂಭದಲ್ಲಿ ಕೆಲವು sensors ಸಂವೇದಕ ಗಳನ್ನು ಮಾದರಿ ಮಾಡುತ್ತದೆ ಕೆಲವು ಸಂಸ್ಕರಣೆಯನ್ನು ಮಾಡುತ್ತದೆ ಮತ್ತು ನಂತರ ಕೆಲವು ಪ್ರದರ್ಶನವನ್ನು ಕರೆಯುತ್ತದೆ ಮತ್ತು ಇಲ್ಲಿ ಈ ಪ್ರೋಗ್ರಾಂ ಅನ್ನು ಹಲವಾರು ಬಾರಿ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಪ್ರತಿ ಬಾರಿ ಅಡಚಣೆ ಉಂಟಾದಾಗ ಈ ಪ್ರೋಗ್ರಾಂ ಅನ್ನು ನಡೆಸಲಾಗುತ್ತದೆ ಸರಳ ಆವರ್ತಕ ಕಾರ್ಯನಿರ್ವಾಹಕರಿಗೆ ಹೋಲಿಸಿದರೆ ಅತ್ಯಾಧುನಿಕವಾದ ಆಪರೇಟಿಂಗ್ ಸಿಸ್ಟಮ್ಗಳ ಹೆಚ್ಚಿನ ಉದಾಹರಣೆಗಳನ್ನು ನೋಡುವುದು ನಾವು ಚರ್ಚಿಸುತ್ತಿರುವ ಈ ಎಲ್ಲಾ ವೇಳಾಪಟ್ಟಿಗಳು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ಗಳ ಸರಳ ತುದಿಯಲ್ಲಿವೆ ಮತ್ತು ಇವುಗಳನ್ನು ಗಡಿಯಾರ ಚಾಲಿತ ವೇಳಾಪಟ್ಟಿಗಳು ಎಂದು ಕರೆಯಲಾಗುತ್ತದೆ ಈವೆಂಟ್ ಚಾಲಿತ ವೇಳಾಪಟ್ಟಿಗಳು ಹೆಚ್ಚು ಅತ್ಯಾಧುನಿಕವಾದವುಗಳಾಗಿವೆ ನೈಜ ಸಮಯದ ಕಾರ್ಯ ವೇಳಾಪಟ್ಟಿಗಳ ಎರಡು ವಿಶಾಲ ವರ್ಗಗಳಿವೆ ಒಂದು ಗಡಿಯಾರ ಚಾಲಿತ ವೇಳಾಪಟ್ಟಿಗಳು ಮತ್ತು ಇನ್ನೊಂದು ಈವೆಂಟ್ ಚಾಲಿತ ವೇಳಾಪಟ್ಟಿಗಳು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ಗಳ ಸರಳ ಕೊನೆಯಲ್ಲಿ ಸರಳ ಆವರ್ತಕ ಅಧಿಕಾರಿಗಳಿಂದ ಪ್ರಾರಂಭವಾಗುವ ಗಡಿಯಾರ ಚಾಲಿತ ವೇಳಾಪಟ್ಟಿಗಳನ್ನು ನಾವು ಹೊಂದಿದ್ದೇವೆ ಕೆಳಗಿನವುಗಳು ಸ್ವಲ್ಪ ಹೆಚ್ಚು ಅತ್ಯಾಧುನಿಕ ಗಡಿಯಾರ ಚಾಲಿತ ವೇಳಾಪಟ್ಟಿಗಳಾಗಿವೆ ಈ ಎಲ್ಲಾ ಗಡಿಯಾರ ಚಾಲಿತ ವೇಳಾಪಟ್ಟಿಗಳಲ್ಲಿ ಗಡಿಯಾರ ಅಡಚಣೆಯು ಗಡಿಯಾರದ ಏರುತ್ತಿರುವ ಅಂಚಿನಲ್ಲಿ ನಿಯಮಿತ ಮಧ್ಯಂತರದಲ್ಲಿ ಬರುತ್ತದೆ ಗಡಿಯಾರ ಅಡಚಣೆಗಳು ಬರುತ್ತವೆ ಮತ್ತು ಗಡಿಯಾರ ಅಡಚಣೆ ಬಂದ ತಕ್ಷಣ ವೇಳಾಪಟ್ಟಿ ಸಕ್ರಿಯಗೊಳ್ಳುತ್ತದೆ ಗಡಿಯಾರವು ಅಡ್ಡಿಪಡಿಸುವ ಗಳು ಅವುಗಳನ್ನು ವೇಳಾಪಟ್ಟಿ ಬಿಂದುಗಳು ಎಂದು ಕರೆಯಲಾಗುತ್ತದೆ ಮತ್ತು ನಮ್ಮ ಕೊನೆಯ ಚರ್ಚೆಯಲ್ಲಿ ವೇಳಾಪಟ್ಟಿ ಸಕ್ರಿಯಗೊಳ್ಳುವ ಮತ್ತು ಮುಂದಿನದನ್ನು ಏನು ಮಾಡಬೇಕೆಂದು ಪರಿಶೀಲಿಸುವ ಉದಾಹರಣೆಯನ್ನು ವೇಳಾಪಟ್ಟಿ ಬಿಂದುಗಳು ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿ ವೇಳಾಪಟ್ಟಿ ಬಿಂದುಗಳನ್ನು ಗಡಿಯಾರದಿಂದ ವ್ಯಾಖ್ಯಾನಿಸಲಾಗುತ್ತದೆ ಕೆಲವು ಪ್ರಮುಖ ಗಡಿಯಾರ ಚಾಲಿತ ವೇಳಾಪಟ್ಟಿಗಳು ಮೂಲ ಸಮಯ ಚಾಲಿತ ವೇಳಾಪಟ್ಟಿಗಳಾಗಿವೆ ಇವುಗಳನ್ನು ಮೂಲ ಟೇಬಲ್ ಚಾಲಿತ ವೇಳಾಪಟ್ಟಿ ಎಂದು ಕರೆಯಲಾಗುತ್ತದೆ ಇದನ್ನು ಟೈಮರ್ ಚಾಲಿತ ವೇಳಾಪಟ್ಟಿ ಎಂದೂ ಕರೆಯಲಾಗುತ್ತದೆ ಮತ್ತು ಇತರವು ಆವರ್ತಕ ವೇಳಾಪಟ್ಟಿ ಗಡಿಯಾರದ ಅಡಚಣೆಯನ್ನು ಆಧರಿಸಿ ಸರಳವಾದ ರೌಂಡ್ ರಾಬಿನ್ ವೇಳಾಪಟ್ಟಿ ವಿಭಿನ್ನ ಕಾರ್ಯಗಳನ್ನು ರೌಂಡ್ ರಾಬಿನ್ ಶೈಲಿಯಲ್ಲಿ ನಡೆಸಲಾಗುತ್ತದೆ ಸಹ ಗಡಿಯಾರ ಚಾಲಿತ ವೇಳಾಪಟ್ಟಿಯ ಉದಾಹರಣೆಯಾಗಿದೆ ಆದರೆ ಇದನ್ನು ಸಾಂಪ್ರದಾಯಿಕ ಕಾರ್ಯಾಚರಣಾ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ ಎಂದು ನಾವು ಚರ್ಚಿಸಲು ಹೋಗುವುದಿಲ್ಲ ಆದರೆ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ಗಳಿಗೆ ಸಂಬಂಧಿಸಿದಂತೆ ನಾವು ಆಪರೇಟಿಂಗ್ ಸಿಸ್ಟಮ್ಗಳ ಸರಳ ತುದಿಯಲ್ಲಿದ್ದೇವೆ ಸಣ್ಣ ಎಂಬೆಡೆಡ್ ಅಪ್ಲಿಕೇಶನ್ಗಳಲ್ಲಿ ಬಳಸುವ ಸರಳ ಆಪರೇಟಿಂಗ್ ಸಿಸ್ಟಂಗಳು ಮತ್ತು ಸೈಕ್ಲಿಕ್ ಎಕ್ಸಿಕ್ಯೂಟಿವ್ಗಳು ಈಗ ನಾವು ಹೆಚ್ಚು ಅತ್ಯಾಧುನಿಕ ಗಡಿಯಾರ ಚಾಲಿತ ವೇಳಾಪಟ್ಟಿಯನ್ನು ಚರ್ಚಿಸೋಣ ಅಲ್ಲಿ ಮೊದಲು ನಾವು ಟೇಬಲ್ ಚಾಲಿತ ವೇಳಾಪಟ್ಟಿಯನ್ನು ಚರ್ಚಿಸುತ್ತೇವೆ ಮತ್ತು ನಂತರ ನಾವು ಆವರ್ತಕ ವೇಳಾಪಟ್ಟಿಯನ್ನು ಚರ್ಚಿಸುತ್ತೇವೆ ಗಡಿಯಾರ ಚಾಲಿತ ವೇಳಾಪಟ್ಟಿಗಳನ್ನು ಆಫ್ಲೈನ್ ಶೆಡ್ಯೂಲರ್ಗಳು ಅಥವಾ ಸ್ಥಿರ ವೇಳಾಪಟ್ಟಿಗಳು ಎಂದೂ ಕರೆಯುತ್ತಾರೆ ಏಕೆಂದರೆ ನಿರ್ವಹಿಸಬೇಕಾದ ಕಾರ್ಯಗಳನ್ನು ಮೊದಲೇ ತಿಳಿದಿರುತ್ತದೆ ಮತ್ತು ಇದು ವಿರಳವಾದ ಅಪೆರಿಯೋಡಿಕ್ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಕಾರ್ಯದ ಹಂತದ ಪರಿಕಲ್ಪನೆಯಲ್ಲಿ ಕಂಡುಬರುವಂತೆ ಆವರ್ತಕ ಕಾರ್ಯಗಳನ್ನು ಮೊದಲೇ ತಿಳಿದಿರುವ ಅವಧಿಗಳನ್ನು ಮಾತ್ರ ಕಾರ್ಯಗತಗೊಳಿಸುವ ಸಮಯ ಮತ್ತು ಅವಧಿಗಳು ವಿಭಿನ್ನ ಹಂತಗಳಲ್ಲಿ ಪ್ರಾರಂಭಿಸಬಹುದು ಮೊದಲಿಗೆ ಟೇಬಲ್ ಚಾಲಿತ ವೇಳಾಪಟ್ಟಿಯನ್ನು ನೋಡೋಣ ಮತ್ತು ನಂತರ ಚಕ್ರದ ವೇಳಾಪಟ್ಟಿಯನ್ನು ನೋಡೋಣ ಏಕೆಂದರೆ ಇವುಗಳನ್ನು ಎಂಬೆಡೆಡ್ ಅಪ್ಲಿಕೇಶನ್ಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಕಡಿಮೆ ವೆಚ್ಚದ ಎಂಬೆಡೆಡ್ ಅಪ್ಲಿಕೇಶನ್ಗಳಲ್ಲಿ ಇವುಗಳನ್ನು ಕಡಿಮೆ ಸಂಸ್ಕರಣಾ ಶಕ್ತಿ ಮತ್ತು ಸಣ್ಣ ಮೆಮೊರಿಯನ್ನು ಹೊಂದಿರುವ ಪೂರ್ಣ ಹಾರಿಬಂದ ಪೂರ್ಣ ಪ್ರಮಾಣದ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಹೋಸ್ಟ್ ಮಾಡಲು ಸಾಧ್ಯವಿಲ್ಲ ಅನುಕೂಲವೆಂದರೆ ಅವರು ಬಹಳ ಕಡಿಮೆ ಕೋಡ್ ಜಾಗವನ್ನು ತೆಗೆದುಕೊಳ್ಳುತ್ತಾರೆ ಬಹಳ ಕಡಿಮೆ ಸಂಗ್ರಹಣೆ ಕೋಡ್ ಗಾತ್ರವು ಚಿಕ್ಕದಾಗಿದೆ ಮತ್ತು ತಾತ್ಕಾಲಿಕ ಶೇಖರಣಾ ಅವಶ್ಯಕತೆಯು ತುಂಬಾ ಚಿಕ್ಕದಾಗಿದೆ ಮತ್ತು ಇವುಗಳು ಕೆಲವು ಮೈಕ್ರೊ ಸೆಕೆಂಡುಗಳವರೆಗೆ ಚಲಿಸುವ ಸಣ್ಣ ಪ್ರೋಗ್ರಾಂಗಳಾಗಿವೆ ಮತ್ತು ಕಡಿಮೆ ರನ್ಟೈಮ್ ಓವರ್ಹೆಡ್ ಅನ್ನು ಹೊಂದಿರುತ್ತವೆ ಸಂಸ್ಕರಣಾ ಶಕ್ತಿ ಚಿಕ್ಕದಾಗಿದ್ದಾಗ ನಾವು ಅತ್ಯಾಧುನಿಕ ಆಪರೇಟಿಂಗ್ ಸಿಸ್ಟಮ್ ಅನ್ನು ಚಲಾಯಿಸಲು ಬಯಸಿದರೆ ಆಪರೇಟಿಂಗ್ ಸಿಸ್ಟಂನ ಓವರ್ಹೆಡ್ ತುಂಬಾ ಇರುತ್ತದೆ ಮತ್ತು ನೈಜ ಸಮಯದ ಕಾರ್ಯಗಳನ್ನು ನಡೆಸಲು ಯಾವುದೇ ಸಮಯ ಉಳಿದಿಲ್ಲ ಆದರೆ ನಂತರ ಇವುಗಳು ಪರಿಣಾಮಕಾರಿಯಾಗಿ ಮತ್ತು ಎಂಬೆಡೆಡ್ ಅಪ್ಲಿಕೇಶನ್ನಲ್ಲಿ ಕಡಿಮೆ ಸ್ಥಳಾವಕಾಶದೊಂದಿಗೆ ಚಲಿಸುವ ಪ್ರಯೋಜನವನ್ನು ನಾವು ಹೊಂದಿರುತ್ತೇವೆ ಆದರೆ ನಂತರ ಇವುಗಳ ನ್ಯೂನತೆಗಳನ್ನು ನಾವು ತಿಳಿದಿರಬೇಕು ಇವುಗಳಲ್ಲಿನ ಪ್ರಮುಖ ನ್ಯೂನತೆಗಳೆಂದರೆ ಅಪೆರಿಯೊಡಿಕ್ ಮತ್ತು ವಿರಳವಾದ ಕಾರ್ಯಗಳಿಗೆ ಅವಕಾಶ ಕಲ್ಪಿಸುವುದು ಕಷ್ಟ ಮತ್ತು ಟೇಬಲ್ ಚಾಲಿತ ವೇಳಾಪಟ್ಟಿಯನ್ನು ಚರ್ಚಿಸೋಣ ಮೂಲ ಟೇಬಲ್ ಚಾಲಿತ ವೇಳಾಪಟ್ಟಿಯಲ್ಲಿ ಆಪರೇಟಿಂಗ್ ಸಿಸ್ಟಮ್ ಮೆಮೊರಿಯಲ್ಲಿ ಟೇಬಲ್ ಅನ್ನು ಸಂಗ್ರಹಿಸುತ್ತದೆ ಈ ಕೋಷ್ಟಕವು ಮೂಲತಃ ಕೇವಲ ಎರಡು ನಿಯತಾಂಕಗಳನ್ನು ಸರಳ ರೂಪದಲ್ಲಿ ಒಳಗೊಂಡಿರುತ್ತದೆ ಅದು ಯಾವ ಕಾರ್ಯಗಳು ಮತ್ತು ಅದು ಯಾವ ಸಮಯಕ್ಕೆ ಚಲಿಸುತ್ತದೆ ನಾವು ಕಾರ್ಯಗಳನ್ನು ಕರೆಯುವಾಗಲೆಲ್ಲಾ ಕಾರ್ಯಗಳು ನಿಜವಾದ ಕಾರ್ಯಗಳಲ್ಲದಿರಬಹುದು ಇದು ಕೆಲವು ಪ್ರೋಗ್ರಾಂಗಳನ್ನು ಆಹ್ವಾನಿಸುವ ಮೂಲಕ ಅಥವಾ ಚಲಾಯಿಸುವ ಮೂಲಕ ಆಗಿರಬಹುದು ಏಕೆಂದರೆ ಕಾರ್ಯಗಳನ್ನು ನಿರ್ವಹಿಸಲು ಭಾಗ ಆಪರೇಟಿಂಗ್ ಸಿಸ್ಟಂನಲ್ಲಿ ಅತ್ಯಾಧುನಿಕತೆಯ ಅಗತ್ಯವಿರುತ್ತದೆ ಟಾಸ್ಕ್ ಟೇಬಲ್ ರಚಿಸುವ ಕಾರ್ಯ ಕಾರ್ಯದ ಸ್ಥಿತಿ ಮತ್ತು ಹೀಗೆ ನಮಗೆ ತಿಳಿದಿರುವಂತೆ ಕಾರ್ಯ ನಿರ್ವಹಣೆಗೆ ಆಪರೇಟಿಂಗ್ ಸಿಸ್ಟಂನ ಕಡೆಯಿಂದ ಸಾಕಷ್ಟು ಅತ್ಯಾಧುನಿಕತೆಯ ಅಗತ್ಯವಿರುತ್ತದೆ ಮತ್ತು ನಾವು ಸರಳವಾದ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಚರ್ಚಿಸುತ್ತಿದ್ದೇವೆ ಮತ್ತು ನಾವು ಕಾರ್ಯಗಳು ಎಂಬ ಪದವನ್ನು ಬಳಸುತ್ತಿದ್ದರೂ ಸಹ ಆದರೆ ಆಪರೇಟಿಂಗ್ ಸಿಸ್ಟಂನಲ್ಲಿನ ಕಾರ್ಯದ ನಿಜವಾದ ಅರ್ಥದಲ್ಲಿ ಪ್ರೋಗ್ರಾಂ ಅನ್ನು ಚಲಾಯಿಸುವುದು ಕಾರ್ಯವಲ್ಲ ಇಲ್ಲಿ ಮೂಲ ಟೇಬಲ್ ಚಾಲಿತ ವೇಳಾಪಟ್ಟಿಯಲ್ಲಿ ನಾವು ವಿಭಿನ್ನ ಕಾರ್ಯಗಳನ್ನು ಮತ್ತು ಅವುಗಳ ಗರಿಷ್ಠ ಚಾಲನಾಸಮಯವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಟೈಮರ್ನಿಂದ ಆವರ್ತಕ ಅಡಚಣೆಯನ್ನು ಹೊಂದಿದ್ದೇವೆ ಮತ್ತು ಟೈಮರ್ ಅಡಚಣೆ ಬರುತ್ತಿದ್ದಂತೆ ಟೈಮರ್ ಹ್ಯಾಂಡ್ಲರ್ ದಿನಚರಿಯನ್ನು ಆಹ್ವಾನಿಸಲಾಗುತ್ತದೆ ಟೈಮರ್ ಹ್ಯಾಂಡ್ಲರ್ ವಾಡಿಕೆಯು ಈಗ ಚಾಲನೆಯಲ್ಲಿರುವ ಕಾರ್ಯ ಮತ್ತು ಅದನ್ನು ಪ್ರವೇಶದಿಂದ ನೀಡಲಾಗುತ್ತದೆ ಇದು ವೇಳಾಪಟ್ಟಿ ಕೋಷ್ಟಕವನ್ನು ನೋಡುತ್ತದೆ ಮತ್ತು ಯಾವ ಕಾರ್ಯವನ್ನು ಚಲಾಯಿಸಬೇಕು ಎಂಬುದನ್ನು ಕಂಡುಕೊಳ್ಳುತ್ತದೆ ಮತ್ತು ಕಾರ್ಯವನ್ನು ಕಂಡುಹಿಡಿಯುತ್ತದೆ ಪ್ರೋಗ್ರಾಂನ ಹೆಸರನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂದು ಹೇಳುವ ಕಾರ್ಯದ ಕೆಲವು ನಿಯತಾಂಕಗಳು ಕಾರ್ಯಗತಗೊಳಿಸಬೇಕಾದ ಕಾರ್ಯಗತಗೊಳ್ಳುವ ಹೆಸರು ತದನಂತರ ನಮೂದನ್ನು ಕೋಷ್ಟಕದಲ್ಲಿನ ಮುಂದಿನ ನಮೂದನ್ನು ಸೂಚಿಸಲು ವರ್ಧಿಸಲಾಗುತ್ತದೆ ಮತ್ತು ಅದು ವೇಳಾಪಟ್ಟಿ ಟೇಬಲ್ ಗಾತ್ರದ ಮೋಡ್ ಆಗಿರುತ್ತದೆ ಏಕೆಂದರೆ ಅದು ಕಾರ್ಯಗತಗೊಳಿಸುತ್ತಲೇ ಇರುತ್ತದೆ ಮುಂದಿನ ಸಮಯವನ್ನು ಟೇಬಲ್ ಎಂಟ್ರಿ ಸಮಯದಿಂದ ನೀಡಲಾಗುತ್ತದೆ ಅದು ಪ್ರಸ್ತುತ ಸಮಯ ಮತ್ತು ಕಾರ್ಯಕ್ಕೆ ಅಗತ್ಯವಾದ ಸಮಯವನ್ನು ಪಡೆಯುತ್ತದೆ ಇಲ್ಲಿ ಟೈಮರ್ ಅನ್ನು ಮುಂದಿನ ಬಾರಿ ಹೊಂದಿಸಲಾಗಿದೆ ಮತ್ತು ಅದು ಕಾರ್ಯ ತೆಗೆದುಕೊಳ್ಳುವ ಸಮಯ ಪ್ರಸ್ತುತ ಸಮಯದಿಂದ ಕಾರ್ಯವನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸಲಾಗಿದೆ ಪ್ರಸ್ತುತ ಕಾರ್ಯದ ಕಾರ್ಯಗತಗೊಳಿಸಲು ಇದು ಒಂದು ಮತ್ತು ಕಾರ್ಯದ ಗರಿಷ್ಠ ಅವಧಿಗೆ ಟೈಮರ್ ಅನ್ನು ಹೊಂದಿಸಲಾಗಿದೆ ಮತ್ತು ನಂತರ ಟೈಮರ್ ಅವಧಿ ಮುಗಿಯುತ್ತಿದ್ದಂತೆ ಟೈಮರ್ ಹ್ಯಾಂಡ್ಲರ್ ಅನ್ನು ಆಹ್ವಾನಿಸಲಾಗುತ್ತದೆ ಮತ್ತು ಮುಂದಿನ ಕಾರ್ಯವನ್ನು ಟೇಬಲ್ ಮತ್ತು ಪಾಯಿಂಟರ್ನಿಂದ ಹೊರತೆಗೆಯಲಾಗುತ್ತದೆ ಕೋಷ್ಟಕವನ್ನು ಹೆಚ್ಚಿಸಲಾಗಿದೆ ಮುಂದಿನ ಕಾರ್ಯವನ್ನು ತೆಗೆದುಕೊಳ್ಳಬೇಕಾದ ಪ್ರವೇಶವನ್ನು ಹೆಚ್ಚಿಸಲಾಗುತ್ತದೆ ಮತ್ತು ನಂತರ ಟೈಮರ್ಗೆ ಸಮಯವನ್ನು ನಿಗದಿಪಡಿಸಲಾಗುತ್ತದೆ ಮತ್ತು ಕಾರ್ಯವನ್ನು ಕಾರ್ಯಗತಗೊಳಿಸಲು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಹೀಗೆ ಮೂಲ ಟೇಬಲ್ ಚಾಲಿತ ವೇಳಾಪಟ್ಟಿಯಲ್ಲಿ ನಮ್ಮಲ್ಲಿ ಸರಳವಾದ ಡೇಟಾ ರಚನೆ ಇದೆ ಅದು ಮೆಮೊರಿಯಲ್ಲಿ ಸಂಗ್ರಹವಾಗಿದೆ ಮತ್ತು ಅವುಗಳ ಕೋಡ್ ಚಿಕ್ಕದಾಗಿದೆ ಮತ್ತು ಅದು ಈ ವೇಳಾಪಟ್ಟಿಯನ್ನು ಕಾರ್ಯಗತಗೊಳಿಸುತ್ತಲೇ ಇರುತ್ತದೆ ಇದು ಸರಳ ಅನ್ವಯಿಕೆಗಳಿಗೆ ಬಳಸುವ ಅತ್ಯಾಧುನಿಕ ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಆದರೆ ಸರಳವಾದ ಸೈಕ್ಲಿಕ್ ಅಧಿಕಾರಿಗಳಿಗಿಂತ ಸ್ವಲ್ಪ ಹೆಚ್ಚು ಅತ್ಯಾಧುನಿಕವಾಗಿದೆ ವೇಳಾಪಟ್ಟಿ ಕೋಷ್ಟಕದ ಉದಾಹರಣೆ ಇಲ್ಲಿದೆ ಇವುಗಳು ಕಾರ್ಯಗಳು ಅಥವಾ ಚಾಲನೆಯಲ್ಲಿರುವ ಪ್ರೋಗ್ರಾಂಗಳು ಮತ್ತು ಗರಿಷ್ಠ ಕಾರ್ಯಗತಗೊಳಿಸುವ ಸಮಯವನ್ನು ಮಿಲಿಸೆಕೆಂಡುಗಳಲ್ಲಿ ಉಲ್ಲೇಖಿಸಲಾಗುತ್ತದೆ ಮತ್ತು ಟೈಮರ್ ಅನ್ನು ಹೊಂದಿಸಲಾಗಿದೆ ಮತ್ತು ಕಾರ್ಯಗಳು ಸಾಮಾನ್ಯವಾಗಿ ಸಮಯವು ಮಿಲಿಸೆಕೆಂಡುಗಳಲ್ಲಿರುವುದನ್ನು ಇಲ್ಲಿ ಗಮನಿಸಬಹುದು ಕಾರ್ಯ ಕಾರ್ಯಗತಗೊಳಿಸುವ ಸಮಯ 90 ಮಿಲಿಸೆಕೆಂಡುಗಳು ಮತ್ತು ವೇಳಾಪಟ್ಟಿ ಸ್ವತಃ 100 ಮಿಲಿಸೆಕೆಂಡುಗಳನ್ನು ತೆಗೆದುಕೊಂಡರೆ ವೇಳಾಪಟ್ಟಿ ಓವರ್ಹೆಡ್ ಕಾರ್ಯ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ಚಿಕ್ಕದಾಗಿರಬೇಕು ಇಲ್ಲಿ ಆವರ್ತಕ ವೇಳಾಪಟ್ಟಿಗಳು ಮಿಲಿಸೆಕೆಂಡಿನಲ್ಲಿ ಅಥವಾ ಅದಕ್ಕಿಂತ ಹೆಚ್ಚು ಓಡಿಸಲು ಬಹಳ ಪರಿಣಾಮಕಾರಿ ತದನಂತರ ಅವರು ಟೈಮರ್ ಅನ್ನು ಟೇಬಲ್ಗೆ ಪ್ರವೇಶಿಸಲು ಹೊಂದಿಸುತ್ತಾರೆ ಮತ್ತು ನಂತರ ಅವರು executionಯನ್ನು ಪ್ರಾರಂಭಿಸುತ್ತಾರೆ ಟೇಬಲ್ ಚಾಲಿತ ವೇಳಾಪಟ್ಟಿಯಲ್ಲಿ ನಾವು ಟೈಮರ್ ಅನ್ನು ಹೆಚ್ಚಿನ ಸಂಖ್ಯೆಯ ಸಮಯವನ್ನು ಹೊಂದಿಸಬೇಕಾಗಿದೆ ಮತ್ತು ಟೈಮರ್ ಅನ್ನು ಹೊಂದಿಸುವುದು ಒಂದು ಕಾರ್ಯವನ್ನು ಚಲಾಯಿಸಲು ತೆಗೆದುಕೊಳ್ಳುವ ಸಮಯ ಮತ್ತು ಟೈಮರ್ ಅನ್ನು ಹೊಂದಿಸುವಲ್ಲಿ ಅದರ ಪ್ರಮುಖ ಅಂಶವಾದ ಶೆಡ್ಯೂಲರ್ ಓವರ್ಹೆಡ್ಗೆ ಹೋಲಿಸಿದರೆ ದುಬಾರಿ ಕಾರ್ಯವಾಗಿದೆ ಪ್ರವೇಶ ಎಣಿಕೆ ಪಾಯಿಂಟರ್ ಇತ್ಯಾದಿಗಳನ್ನು ಹೆಚ್ಚಿಸುವಂತಹ ಇತರ ವಿಷಯಗಳು ಇವುಗಳಿಗೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಟೈಮರ್ ಅನ್ನು ಹೊಂದಿಸಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಈ ಓವರ್ಹೆಡ್ ಗಮನಾರ್ಹವಾಗಿದೆ ಮತ್ತು ಮುಂದಿನ ವೇಳಾಪಟ್ಟಿ ಸರಳ ಟೇಬಲ್ ಚಾಲಿತ ವೇಳಾಪಟ್ಟಿಗಿಂತ ಸ್ವಲ್ಪ ಹೆಚ್ಚು ಅತ್ಯಾಧುನಿಕವಾಗಿದೆ ಆದರೆ ಆವರ್ತಕ ವೇಳಾಪಟ್ಟಿಯ ಒಂದು ಪ್ರಮುಖ ಪ್ರಯೋಜನವೆಂದರೆ ನಾವು ಮತ್ತೆ ಮತ್ತೆ ಟೈಮರ್ ಅನ್ನು ಹೊಂದಿಸಬೇಕಾಗಿಲ್ಲ ಟೈಮರ್ ಅನ್ನು ಒಮ್ಮೆ ಮಾತ್ರ ಹೊಂದಿಸಲಾಗಿದೆ ಮತ್ತು ಸೆಟ್ಟಿಂಗ್ ಟೈಮರ್ನಿಂದಾಗಿ ಓವರ್ಹೆಡ್ ಅನ್ನು ಚಕ್ರದ ವೇಳಾಪಟ್ಟಿಯಲ್ಲಿ ಹೆಚ್ಚಾಗಿ ನಿವಾರಿಸಲಾಗುತ್ತದೆ ಆವರ್ತಕ ವೇಳಾಪಟ್ಟಿಯನ್ನು ಚರ್ಚಿಸೋಣ ಎಂಬೆಡೆಡ್ ಅಪ್ಲಿಕೇಶನ್ಗಳಲ್ಲಿ ಸೈಕ್ಲಿಕ್ ಶೆಡ್ಯೂಲರ್ಗಳು ಬಹಳ ಜನಪ್ರಿಯವಾಗಿವೆ ಪೂರ್ಣ ಹಾರಿಬಂದ ಈವೆಂಟ್ ಚಾಲಿತ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಚಲಾಯಿಸಲು ಸಾಕಷ್ಟು ಮೆಮೊರಿ ಮತ್ತು ಸಂಸ್ಕರಣಾ ಶಕ್ತಿ ಇಲ್ಲದಿರುವ ಸರಳ ಅಪ್ಲಿಕೇಶನ್ಗಳಿಗೆ ಸಹ ಇವುಗಳನ್ನು ಅರ್ಥೈಸಲಾಗುತ್ತದೆ ಉದಾಹರಣೆಗೆ ಮೈಕ್ರೋ ಕರ್ನಲ್ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ನಂತರ ನೋಡುತ್ತದೆ ಅದು ಹಲವಾರು ತೆಗೆದುಕೊಳ್ಳುತ್ತದೆ ಮೈಕ್ರೋ ಕರ್ನಲ್ ಆಪರೇಟಿಂಗ್ ಸಿಸ್ಟಮ್ ಸಹ ಹಲವಾರು ಕಿಲೋಬೈಟ್ ಮೆಮೊರಿಯನ್ನು ತೆಗೆದುಕೊಳ್ಳಬಹುದು ಮತ್ತು ಪ್ರತಿ ಬಾರಿ ವೇಳಾಪಟ್ಟಿ ಸಂಭವಿಸಿದಾಗ ಹಲವಾರು ಸಾವಿರ ಸಾಲುಗಳ ಕೋಡ್ ಅನ್ನು ಚಲಾಯಿಸುವ ಅಗತ್ಯವಿದೆ ಆದರೆ ಇಲ್ಲಿ ಆವರ್ತಕ ವೇಳಾಪಟ್ಟಿ ತುಂಬಾ ಸರಳವಾಗಿದೆ ವೇಳಾಪಟ್ಟಿಗಾಗಿ ಹೊಸ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಾದಾಗ ಪ್ರತಿ ಬಾರಿ ಕೆಲವೇ ಸಾಲುಗಳ ಕೋಡ್ಗಳನ್ನು ಚಲಾಯಿಸುವ ಅಗತ್ಯವಿದೆ ಆವರ್ತಕ ವೇಳಾಪಟ್ಟಿಯಲ್ಲಿ ಚರ್ಚಿಸೋಣ ಇಲ್ಲಿ ನಾವು ಕಾರ್ಯಗಳನ್ನು ಪ್ರಸ್ತಾಪಿಸುತ್ತಿದ್ದರೂ ಸಹ ಇವುಗಳು ನೈಜ ಕಾರ್ಯಗಳಲ್ಲದಿರಬಹುದು ಏಕೆಂದರೆ ಇವುಗಳನ್ನು ಸರಳ ನೈಜ ಸಮಯದ ಕಾರ್ಯಾಚರಣಾ ವ್ಯವಸ್ಥೆಯಲ್ಲಿ ಬಳಸಲಾಗುತ್ತದೆ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಇಲ್ಲಿ ನಾವು ಹೊಂದಿಲ್ಲ ಇವುಗಳು ಸರಳವಾಗಿ ಸಂಗ್ರಹಿಸಲಾದ ಸರಳ ಕಾರ್ಯಕ್ರಮಗಳಾಗಿವೆ ಮತ್ತು ವೇಳಾಪಟ್ಟಿ ಈ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಆಪರೇಟಿಂಗ್ ಸಿಸ್ಟಂ ಸಾಹಿತ್ಯದಲ್ಲಿ ಬಳಸಿದಂತೆ ಇವು ಕಾರ್ಯದ ನಿಜವಾದ ಅರ್ಥದಲ್ಲಿ ಕಾರ್ಯಗಳಲ್ಲ ಆದರೆ ವಿಭಿನ್ನ ವೇಳಾಪಟ್ಟಿಗಳಲ್ಲಿ ಚಿಕಿತ್ಸೆಯ ಏಕರೂಪತೆ ಗಾಗಿ ನಾವು ಟಾಸ್ಕ್ ಎಂಬ ಪದವನ್ನು ಬಳಸುತ್ತಿದ್ದೇವೆ ಆದರೆ ಇವುಗಳು ನಿಜವಾದ ಅರ್ಥದಲ್ಲಿ ಕಾರ್ಯಗಳಲ್ಲ ಎಂದು ನಾವು ನೆನಪಿನಲ್ಲಿಡಬೇಕು ಇಲ್ಲಿ ನಾವು n ಆವರ್ತಕ ಕಾರ್ಯಗಳನ್ನು ಹೊಂದಿದ್ದರೆ ಮತ್ತು ಪ್ರತಿಯೊಂದು ಕಾರ್ಯಕ್ಕೂ ಬೇರೆ ಅವಧಿಯಲ್ಲಿ ಚಾಲನೆಯಾಗಬೇಕಾದರೆ ಸರಳ ಆವರ್ತಕ ಕಾರ್ಯನಿರ್ವಾಹಕದಲ್ಲಿ ಕೇವಲ ಒಂದು ಅವಧಿ ಇತ್ತು ಎಂದು ತೋರುತ್ತದೆ ಆದರೆ ಇಲ್ಲಿ ಬಹು ಅವಧಿ ಆಪರೇಟಿಂಗ್ ಸಿಸ್ಟಮ್ ಎಂದು ಕರೆಯಲ್ಪಡುವ ಅನೇಕ ಅವಧಿಗಳಿವೆ ಬಹು ದರದಲ್ಲಿ ನಾವು ಅನೇಕ ಕಾರ್ಯಗಳನ್ನು ಹೊಂದಿದ್ದೇವೆ ಅದು ವಿಭಿನ್ನ ಅವಧಿಗಳಲ್ಲಿ ಚಾಲನೆಯ ಅಗತ್ಯವಿರುತ್ತದ 100 ಮಿಲಿಸೆಕೆಂಡುಗಳು ಕೆಲವು 500 ಮಿಲಿಸೆಕೆಂಡುಗಳು ಕೆಲವು 2000 ಮಿಲಿಸೆಕೆಂಡುಗಳು ಇತ್ಯಾದಿ ಇರಬಹುದು ಟೇಬಲ್ ಚಾಲಿತ ವೇಳಾಪಟ್ಟಿ ಶಾಶ್ವತವಾಗಿ ಪುನರಾವರ್ತನೆಯಾಗುವ ಇತರ ಆವರ್ತಕ ವೇಳಾಪಟ್ಟಿಗಳಂತೆ ಇಲ್ಲಿ ವೇಳಾಪಟ್ಟಿಯನ್ನು ಕೋಷ್ಟಕದಲ್ಲಿ ಸಂಗ್ರಹಿಸಲಾಗಿದೆ ಆದರೆ ಇದು ಟೈಮರ್ ಅನ್ನು ಮತ್ತೆ ಮತ್ತೆ ಹೊಂದಿಸುವುದನ್ನು ಮೀರಿಸುತ್ತದೆ ಎಂದು ನಾವು ನೋಡುತ್ತೇವೆ ಈ ಎನ್ ಆವರ್ತಕ ಕಾರ್ಯಗಳಿಗಾಗಿ ನಾವು ಒಂದು ವೇಳಾಪಟ್ಟಿಯನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ಪ್ರತಿಯೊಂದು ಕಾರ್ಯವು ವಿಭಿನ್ನ ಸಮಯದ ಮಧ್ಯಂತರದಲ್ಲಿ 100 ಅಥವಾ 250 ಅಥವಾ 300 ಮಿಲಿಸೆಕೆಂಡುಗಳು ಚಾಲನೆಯಲ್ಲಿರುವ ಅಗತ್ಯವಿರುತ್ತದೆ ನಂತರ ನಾವು ವೇಳಾಪಟ್ಟಿಯನ್ನು ರಚಿಸಿ ಅದನ್ನು ಸಂಗ್ರಹಿಸಬೇಕಾದ ಗರಿಷ್ಠ ಉದ್ದ ಎಷ್ಟು ಟೇಬಲ್ ಮತ್ತು ನಂತರ ನಾವು ಅದನ್ನು ಶಾಶ್ವತವಾಗಿ ಪುನರಾವರ್ತಿಸುತ್ತೇವೆ ಉತ್ತರ ಎಲ್ಸಿಎಂ ಇಲ್ಲಿ ನಾವು ಎಲ್ಲಾ ಅವಧಿಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ಕಡಿಮೆ ಸಾಮಾನ್ಯ ಬಹುಸಂಖ್ಯೆಯನ್ನು ಲೆಕ್ಕಾಚಾರ ಮಾಡುತ್ತೇವೆ ನಮ್ಮಲ್ಲಿ 100 300 ಮತ್ತು 400 ಇದ್ದರೆ ನಾವು 1200 ಮಿಲಿಸೆಕೆಂಡುಗಳ ಅವಧಿಗೆ ವೇಳಾಪಟ್ಟಿಯನ್ನು ಸಂಗ್ರಹಿಸಬೇಕಾಗುತ್ತದೆ ಆದ್ದರಿಂದ 100 300 ಮತ್ತು 400 ಎಲ್ಸಿಎಂ 1200 ಮತ್ತು ಆದ್ದರಿಂದ ನಾವು 1200 ಮಿಲಿಸೆಕೆಂಡುಗಳ ವೇಳಾಪಟ್ಟಿಯನ್ನು ನಿರ್ವಹಿಸಬೇಕಾಗಿದೆ ಮತ್ತು ನಂತರ ಅದನ್ನು ಪುನರಾವರ್ತಿಸುತ್ತಲೇ ಇರುತ್ತೇವೆ ಈ 1200 ಮಿಲಿಸೆಕೆಂಡ್ ಅಥವಾ ನಾವು ವೇಳಾಪಟ್ಟಿಯನ್ನು ನಿರ್ವಹಿಸಬೇಕಾದ ಗರಿಷ್ಠ ಅವಧಿಯನ್ನು ಪ್ರಮುಖ ಚಕ್ರ ಎಂದು ಕರೆಯಲಾಗುತ್ತದೆ ಮತ್ತು ಪ್ರತಿ ಪ್ರಮುಖ ಚಕ್ರದ ನಂತರ ನಾವು ವೇಳಾಪಟ್ಟಿಯನ್ನು ಪುನರಾವರ್ತಿಸುತ್ತೇವೆ ಆದರೆ ಪ್ರಮುಖ ಚಕ್ರವನ್ನು ಅನೇಕ ಸಣ್ಣ ಚಕ್ರಗಳಾಗಿ ವಿಂಗಡಿಸಿದರೆ ಸಣ್ಣ ಚಕ್ರಗಳನ್ನು ಚೌಕಟ್ಟುಗಳು ಎಂದೂ ಕರೆಯಲಾಗುತ್ತದೆ Figureದಲ್ಲಿ ನಾವು ಈ ಸಾಲುಗಳನ್ನು ನೋಡುವಂತೆ ಮೂಲತಃ ಗಡಿಯಾರ ಅಡಚಣೆಗಳು ಮತ್ತು ಇವು framesಚೌಕಟ್ಟುಗಳನ್ನು ವ್ಯಾಖ್ಯಾನಿಸುತ್ತವೆ ಇದು ಆವರ್ತಕ ಟೈಮರ್ ಇದನ್ನು ಒಮ್ಮೆ ಮಾತ್ರ ಹೊಂದಿಸುವ ಅಗತ್ಯವಿರುತ್ತದೆ ಮತ್ತು ನಂತರ ಈ ಮಧ್ಯಂತರವು ಚೌಕಟ್ಟುಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ಅಡ್ಡಿಪಡಿಸುತ್ತದೆ ಮತ್ತು ಪ್ರತಿ ಫ್ರೇಮ್ಗೆ ಒಂದು ಕಾರ್ಯವನ್ನು ನಿಗದಿಪಡಿಸಲಾಗಿದೆ ಮತ್ತು ಅದನ್ನು ಟೇಬಲ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಫ್ರೇಮ್ಗಳು ಫ್ರೇಮ್ ಗಡಿಗಳನ್ನು ಪ್ರಾರಂಭಿಸುವ ಈ ಬಿಂದುಗಳು ಇವುಗಳು ವೇಳಾಪಟ್ಟಿ ಬಿಂದುಗಳು ಈ ವೇಳಾಪಟ್ಟಿ ಬಿಂದುಗಳಲ್ಲಿ ಆವರ್ತಕ ವೇಳಾಪಟ್ಟಿ ಸಕ್ರಿಯವಾಗುತ್ತದೆ ಮತ್ತು ನಂತರ ಯಾವ ಕಾರ್ಯವನ್ನು ಚಲಾಯಿಸಬೇಕು ಮತ್ತು ನಿರ್ಧರಿಸುತ್ತದೆ ಮತ್ತು ನಂತರ ಟೇಬಲ್ ಅನ್ನು ಒಂದು ಪ್ರಮುಖ ಚಕ್ರಕ್ಕಾಗಿ ಸಂಗ್ರಹಿಸಲಾಗುತ್ತದೆ ಮತ್ತು ನಂತರ ಕಾರ್ಯ ಕಾರ್ಯಗತ ಗೊಳಿಸುವಿಕೆಯನ್ನು ಪುನರಾವರ್ತಿಸಲಾಗುತ್ತದೆ ವೇಳಾಪಟ್ಟಿ ಬಿಂದುಗಳು ಚೌಕಟ್ಟುಗಳ ಆರಂಭವನ್ನು ಚೌಕಟ್ಟುಗಳ ವ್ಯಾಖ್ಯಾನಿಸುತ್ತದೆ ಮತ್ತು ಇವುಗಳನ್ನು ಆವರ್ತಕ ಟೈಮರ್ನಿಂದ ಹೊಂದಿಸಲಾಗಿದೆ ಇದು ನಿಯಮಿತ ಮಧ್ಯಂತರಗಳಲ್ಲಿ ಅಡಚಣೆಗಳನ್ನು ನೀಡುತ್ತದೆ ಮತ್ತು ಪ್ರತಿ ಬಾರಿಯೂ ಆವರ್ತಕ ಟೈಮರ್ನಿಂದ ಅಡಚಣೆ ಉಂಟಾದಾಗ ಆವರ್ತಕ ವೇಳಾಪಟ್ಟಿ ಸಕ್ರಿಯಗೊಳ್ಳುತ್ತದೆ ಅದು ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ನಂತರ ವೇಳಾಪಟ್ಟಿ ಕೋಷ್ಟಕವನ್ನು ಸಂಪರ್ಕಿಸಿ ಮುಂದಿನ ಕಾರ್ಯವನ್ನು ಚಲಾಯಿಸಲು ಕಂಡುಕೊಳ್ಳುತ್ತದೆ ಮತ್ತು ಅದು ಪೂರ್ಣಗೊಂಡ ನಂತರ ಆವರ್ತಕದಿಂದ ಮುಂದಿನ ಅಡಚಣೆಯಾಗುವವರೆಗೆ ಸ್ವಲ್ಪ ಸಮಯದವರೆಗೆ ನಿಷ್ಕ್ರಿಯವಾಗಬಹುದು ಟೈಮರ್ ಬರುತ್ತದೆ ಟೇಬಲ್ ಚಾಲಿತ ವೇಳಾಪಟ್ಟಿಗೆ ಹೋಲಿಸಿದರೆ ಟೈಮರ್ ಅನ್ನು ಮತ್ತೆ ಮತ್ತೆ ಹೊಂದಿಸಲಾಗಿದ್ದು ಇಲ್ಲಿ ಹೆಚ್ಚಿನ ಓವರ್ಹೆಡ್ ಅಗತ್ಯವಿರುತ್ತದೆ ಆವರ್ತಕ ಟೈಮರ್ ಅನ್ನು ವ್ಯವಸ್ಥೆಯ ಚಾಲನೆಯ ಪ್ರಾರಂಭದ ಸಮಯದಲ್ಲಿ ಒಮ್ಮೆ ಮಾತ್ರ ಪ್ರಾರಂಭಿಸಲಾಗುತ್ತದೆ ಈಗ ನಾವು ಅರ್ಥಮಾಡಿಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ನಿರ್ದಿಷ್ಟ ಕಾರ್ಯ ಸೆಟ್ಗೆ ಫ್ರೇಮ್ ಸಮಯವನ್ನು ಹೇಗೆ ನಿಗದಿಪಡಿಸಲಾಗಿದೆ ಮತ್ತು ಫ್ರೇಮ್ಗಳಿಗೆ ಕಾರ್ಯಗಳನ್ನು ಹೇಗೆ ನಿಗದಿಪಡಿಸಲಾಗಿದೆ ಕಾರ್ಯ ನಿದರ್ಶನಗಳು ನಿರ್ದಿಷ್ಟ ಫ್ರೇಮ್ಗಳಿಗೆ ಉದ್ಯೋಗಗಳನ್ನು ನಿಗದಿಪಡಿಸಲಾಗಿದೆ ಮತ್ತು ಈ ಕಾರ್ಯಗಳು ವಿಭಿನ್ನ ಅವಧಿಗಳನ್ನು ಹೊಂದಿವೆ ಬಹುಶಃ ಒಂದು ಪ್ರಮುಖ ಚಕ್ರ ಅಥವಾ ಹೈಪರ್ ಅವಧಿಯಲ್ಲಿ ಪ್ರಮುಖ ಚಕ್ರವನ್ನು ಹೈಪರ್ ಅವಧಿ ಎಂದೂ ಕರೆಯಲಾಗುತ್ತದೆ ಬಹುಶಃ ಒಂದು ಹೈಪರ್ ಅವಧಿಯಲ್ಲಿ ಕೆಲವು ಕಾರ್ಯ ನಿದರ್ಶನಗಳು ಅಂದರೆ ಉದ್ಯೋಗಗಳು ಅನೇಕ ಬಾರಿ ನಡೆಯುತ್ತವೆ ಕೆಲವು ಉದ್ಯೋಗಗಳು ಒಮ್ಮೆ ಮಾತ್ರ ನಡೆಯುತ್ತವೆ ಫ್ರೇಮ್ ಅವಧಿಯನ್ನು ಸರಿಪಡಿಸಲು ಮತ್ತು ಫ್ರೇಮ್ಗಳಿಗೆ ಕಾರ್ಯಗಳನ್ನು ಹೇಗೆ ನಿಯೋಜಿಸುವುದು ಎಂಬುದು ಆವರ್ತಕ ವೇಳಾಪಟ್ಟಿಗಳ ಮುಖ್ಯ ಕಾಳಜಿಯಾಗಿದೆ ಆದರೆ ನಾವು ಉದಾಹರಣೆಗಳನ್ನು ತೆಗೆದುಕೊಂಡು ವಿಧಾನವನ್ನು ವಿವರಿಸುವಾಗ ನಿರ್ದಿಷ್ಟ ಕಾರ್ಯಗಳು ಮತ್ತು ಕಾರ್ಯ ಅವಧಿಗಳೊಂದಿಗೆ ನಮಗೆ ಫ್ರೇಮ್ ಗಾತ್ರವನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ ಮತ್ತು ಫ್ರೇಮ್ಗಳಿಗೆ ಕಾರ್ಯಗಳನ್ನು ನಿಯೋಜಿಸಬಹುದು ನಂತರ ನಾವು ಕೆಲವು ಕಾರ್ಯಗಳನ್ನು ಸಣ್ಣ ಉದ್ಯೋಗಗಳು ಅಥವಾ ಉದ್ಯೋಗದ ಚೂರುಗಳಾಗಿ ವಿಂಗಡಿಸಿ ನಂತರ ವಿಧಾನವನ್ನು ಮರುಪ್ರಯತ್ನಿಸಬೇಕು ಆದ್ದರಿಂದ ಸರಳ ಆವರ್ತಕ ಕಾರ್ಯನಿರ್ವಾಹಕ ಮತ್ತು ಟೇಬಲ್ ಚಾಲಿತ ವೇಳಾಪಟ್ಟಿಗೆ ಹೋಲಿಸಿದರೆ ಇಲ್ಲಿ ಪ್ರಯತ್ನಿಸುತ್ತಿರುವ ಸಿಸ್ಟಮ್ ಪ್ರೋಗ್ರಾಮರ್ಗಾಗಿ ಆವರ್ತಕ ವೇಳಾಪಟ್ಟಿಯಲ್ಲಿ ನೈಜ ಸಮಯದ ಕಾರ್ಯಗಳ ಗುಂಪನ್ನು ಚಲಾಯಿಸಲು ವೇಳಾಪಟ್ಟಿಯ ಅಭಿವೃದ್ಧಿಯು ಕ್ಷುಲ್ಲಕವಾಗಿದೆ ಇದಲ್ಲದೆ ವೇಳಾಪಟ್ಟಿಯನ್ನು ಹೊಂದಿಸುವಲ್ಲಿ ಏನು ತೊಡಗಿದೆ ಎಂಬುದನ್ನು ನಾವು ಪರಿಶೀಲಿಸುತ್ತೇವೆ ಫ್ರೇಮ್ ಸಮಯವನ್ನು ನಿಗದಿಪಡಿಸುವಲ್ಲಿ ಪರಿಗಣಿಸಬೇಕಾದ ಅಂಶಗಳು ಯಾವುವು ಮತ್ತು ಕಾರ್ಯ ಸೆಟ್ ಅನ್ನು ನೀಡಲಾಗುತ್ತದೆ ಅದನ್ನು ಮಾಡುವ ಬಗ್ಗೆ ಒಬ್ಬರು ಹೇಗೆ ಹೋಗುತ್ತಾರೆ ಹಲವಾರು ಉದಾಹರಣೆಗಳನ್ನು ಮಾಡುತ್ತಾರೆ ಧನ್ಯವಾದಗಳು